ಈ ಉಪನ್ಯಾಸದಲ್ಲಿ ನಾವು ಕೈಗಾರಿಕಾ ಇಂಟರ್ನೆಟ್ ವ್ಯವಸ್ಥೆಗಳ ಕೆಲವು ಮೂಲಭೂತ ಅಂಶಗಳನ್ನು ನೋಡುತ್ತೇವೆ ಆದ್ದರಿಂದ ಕೈಗಾರಿಕಾ ಅಂತರ್ಜಾಲ ವ್ಯವಸ್ಥೆಗಳು ಕೈಗಾರಿಕಾ ಐಒಟಿ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಜನಪ್ರಿಯವಾಗಿವೆ ಆದ್ದರಿಂದ ಮೂಲತಃ ಈ ಎರಡು ಪ್ರಯತ್ನಗಳು ಪ್ರಕೃತಿಯಲ್ಲಿ ಸಾಕಷ್ಟು ಹೋಲುತ್ತಿದ್ದರೂ ಅವುಗಳ ಮೂಲವು ಸ್ವಲ್ಪ ಭಿನ್ನವಾಗಿರುತ್ತದೆ ಆದ್ದರಿಂದ ಕೈಗಾರಿಕಾ ಅಂತರ್ಜಾಲ ಮೂಲವು ಮೂಲತಃ ಡಿಜಿಟಲ್ ಕೈಗಾರಿಕಾ ಕಂಪನಿಯಾದ ಜನರಲ್ ಎಲೆಕ್ಟ್ರಿಕ್ ಜೊತೆ ಸಂಪರ್ಕ ಹೊಂದಿದೆ ಅವರು ಈ ಪದವನ್ನು ಕೈಗಾರಿಕಾ ಇಂಟರ್ನೆಟ್ ಎಂದು ಹೆಸರಿಸಿದ್ದಾರೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ ಕೈಗಾರಿಕಾ ಐಒಟಿಯಂತೆ ಅಲ್ಲ ಆದರೆ ಇದನ್ನು ಸಾಮಾನ್ಯವಾಗಿ ಕೈಗಾರಿಕೆಗಳಲ್ಲಿನ ಜನರು ಇದನ್ನು ಅದರಂತೆಯೇ ಬಳಸುತ್ತಾರೆ ಆದ್ದರಿಂದ ಜನರಲ್ ಎಲೆಕ್ಟ್ರಿಕ್ ಮತ್ತು ಇತರ ಕೆಲವು ಸದಸ್ಯರೊಂದಿಗೆ ಕೈಗಾರಿಕಾ ಇಂಟರ್ನೆಟ್ ಒಕ್ಕೂಟ ಐಐಸಿಯನ್ನು ಸ್ಥಾಪಿಸಿದರು ಮತ್ತು ಈ ಒಕ್ಕೂಟವು ಒಂದು ಸಂಸ್ಥೆಯಾಗಿದೆ ಇದು ಭವಿಷ್ಯಕ್ಕಾಗಿ ಈ ಕೈಗಾರಿಕಾ ಅಂತರ್ಜಾಲವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೈಗಾರಿಕಾ ಮಟ್ಟದಲ್ಲಿ ಮೂರು ಹೊಸ ಆವಿಷ್ಕಾರಗಳು ನಡೆದಿವೆ ಮೊದಲ ತರಂಗ ಕೈಗಾರಿಕಾ ಕ್ರಾಂತಿ ಎರಡನೇ ತರಂಗದಲ್ಲಿ ಇಂಟರ್ನೆಟ್ ಕ್ರಾಂತಿ ಮತ್ತು ಮೂರನೇ ತರಂಗ ಕೈಗಾರಿಕೆಗಳಲ್ಲಿ ಈ ಕೈಗಾರಿಕಾ ಅಂತರ್ಜಾಲ ಮತ್ತು ಇದು ಜನರಲ್ ಎಲೆಕ್ಟ್ರಿಕ್ ಸಂಸ್ಥೆಯ ಪ್ರಕಾರ ಕೈಗಾರಿಕೆಗಳು ಕಳೆದ ಹಲವು ವರ್ಷಗಳಲ್ಲಿ ಕೈಗಾರಿಕಾ ವಲಯದಲ್ಲಿನ ಕ್ರಾಂತಿಯನ್ನು ಅವರು ಈ ರೀತಿ ದೃಶ್ಯೀಕರಿಸಿದ್ದಾರೆ ಇವುಗಳನ್ನು ಮೂಲತಃ ಇಲ್ಲಿ ಚಿತ್ರಾತ್ಮಕವಾಗಿ ತೋರಿಸಲಾಗಿದೆ ತರಂಗ ಒಂದು ಕೈಗಾರಿಕಾ ಕ್ರಾಂತಿ ತರಂಗ ಎರಡು ಇಂಟರ್ನೆಟ್ ಕ್ರಾಂತಿ ಮತ್ತು ತರಂಗ ಮೂರು ಕೈಗಾರಿಕಾ ಅಂತರ್ಜಾಲ ಆದ್ದರಿಂದ ಕೈಗಾರಿಕಾ ಕ್ರಾಂತಿಯು 150 ವರ್ಷಗಳ ಹಿಂದೆಯೇ ಸಂಭವಿಸಿತು 1970 ರ ದಶಕದಲ್ಲಿ ಅದು ಪ್ರಾರಂಭವಾಯಿತು ಮತ್ತು 1900 ರ ಆರಂಭದಲ್ಲಿ ಕೊನೆಗೊಂಡಿತು ಆದ್ದರಿಂದ ಅದು ಕೈಗಾರಿಕಾ ಕ್ರಾಂತಿಯಾಗಿದೆ ಇದು ಎರಡು ಹಂತಗಳನ್ನು ಹೊಂದಿತ್ತು ಮೊದಲ ಹಂತವು ವಾಣಿಜ್ಯೀಕರಣ ಮತ್ತು ಸ್ಟೀಮ್ ಎಂಜಿನ್ಗಳ ಸಾಮೂಹಿಕ ಉತ್ಪಾದನೆ ಆದ್ದರಿಂದ ಅದು ಮೊದಲ ಹಂತವಾಗಿತ್ತು ಮತ್ತು ಅದು 18 ನೇ ಶತಮಾನದ ಮಧ್ಯದಲ್ಲಿ ಪ್ರಾರಂಭವಾಯಿತು ಎರಡನೇ ಹಂತದಲ್ಲಿ ಮೂಲತಃ 1870 ರಲ್ಲಿ ಪ್ರಾರಂಭವಾಯಿತು ಮತ್ತು ಐಸಿ ಎಂಜಿನ್ಗಳ ಆವಿಷ್ಕಾರದೊಂದಿಗೆ ಇಂಟರ್ನಲ್ ಕಂಬಸ್ಚನ್ ಎಂಜಿನ್ ಮತ್ತು ವಿದ್ಯುತ್ ಆದ್ದರಿಂದ ಐಸಿ ಎಂಜಿನ್ಗಳ ಆವಿಷ್ಕಾರದ ಪ್ರಾರಂಭವು ಮೂಲತಃ ಸಾರಿಗೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಕಾರಣವಾಯಿತು ಆದ್ದರಿಂದ ಮೂಲತಃ ಈ ಎಲ್ಲಾ ವಿಭಿನ್ನ ವಾಹನಗಳು ಬಳಸುವ ಪೆಟ್ರೋಲ್ ಎಂಜಿನ್ಗಳು ಡೀಸೆಲ್ ಎಂಜಿನ್ಗಳು ಈ ಐಸಿ ಎಂಜಿನ್ಗಳ ಆವಿಷ್ಕಾರದ ಪರಿಣಾಮವಾಗಿದೆ ವಿದ್ಯುತ್ ಶಕ್ತಿ ಸಹ ವಿವಿಧ ರೀತಿಯ ಪ್ರಗತಿಯನ್ನು ತರುತ್ತದೆ ವಿಭಿನ್ನ ರೀತಿಯ ಸಂವಹನಗಳ ವಿಷಯದಲ್ಲಿ ಪ್ರಗತಿಗಳು ವಿಭಿನ್ನ ಜನರ ನಡುವೆ ಸಂವಹನ ವಿಭಿನ್ನ ಯಂತ್ರಗಳ ನಡುವೆ ಮತ್ತು ಯಂತ್ರ ಮತ್ತು ಜನರ ನಡುವಿನ ಸಂವಹನ ಆದ್ದರಿಂದ ಈ ಎಲ್ಲಾ ವಿಭಿನ್ನ ವಿಷಯಗಳು ವಿದ್ಯುತ್ ಆಗಮನದ ಸಹಾಯದಿಂದ ಸಾಧ್ಯವಾಗಿದೆ ಕೈಗಾರಿಕಾ ಕ್ರಾಂತಿಯ ನ್ಯೂನತೆಗಳೆಂದರೆ ಕೈಗಾರಿಕಾ ಕ್ರಾಂತಿಯು ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಸಮಾಜದ ಬೆಳವಣಿಗೆಯಲ್ಲಿ ಗಮನಾರ್ಹವಾದ ಸಾಧನೆಯಾಗಿದ್ದರೂ ಸಹ ವಿವಿಧ ನಕಾರಾತ್ಮಕ ಅಂಶಗಳಿವೆ ಉದಾಹರಣೆಗೆ ನಕಾರಾತ್ಮಕ ಅಂಶಗಳು ಕೈಗಾರಿಕರಣದ ಹೆಚ್ಚಳ ಸಮಾಜದಲ್ಲಿ ತ್ಯಾಜ್ಯ ಉತ್ಪನ್ನಗಳ ಪ್ರಮಾಣವನ್ನು ಹೆಚ್ಚಿಸಿದೆ ಮತ್ತು ಇವು ಪರಿಸರದ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತವೆ ಕೈಗಾರಿಕಾ ಕ್ರಾಂತಿಯ ಎರಡನೆಯ ಪ್ರತಿಕೂಲ ಅಥವಾ ನಕಾರಾತ್ಮಕ ಪರಿಣಾಮವೆಂದರೆ ಕಾರ್ಮಿಕರ ಕೆಟ್ಟ ಕೆಲಸದ ವಾತಾವರಣದಲ್ಲಿನ ಹೆಚ್ಚಳ ಮೂರನೆಯದು ಅದಕ್ಷತೆ ಆದ್ದರಿಂದ ಇವು ಕೈಗಾರಿಕಾ ಕ್ರಾಂತಿಯ ವಿಭಿನ್ನ ನ್ಯೂನತೆಗಳು ಕೈಗಾರಿಕಾ ಕ್ರಾಂತಿಯ ನಂತರ ಬಂದದ್ದು ಇಂಟರ್ನೆಟ್ ಕ್ರಾಂತಿ ಅದು ಹತ್ತೊಂಬತ್ತು 50ರ ದಶಕದಲ್ಲಿ ಪ್ರಾರಂಭವಾಯಿತು ಮತ್ತು 50 ವರ್ಷಗಳಿಗೂ ಹೆಚ್ಚು ಕಾಲ ಮುಂದುವರೆಯಿತು ಆದ್ದರಿಂದ ಈ ಇಂಟರ್ನೆಟ್ ಕ್ರಾಂತಿಯು ವಿವಿಧ ಕಂಪ್ಯೂಟರ್ಗಳ ಜಾಲವನ್ನು ನಿರ್ಮಿಸುವ ಸರ್ಕಾರಿ ಪ್ರಾಯೋಜಿತ ಯೋಜನೆಯೊಂದಿಗೆ ಪ್ರಾರಂಭವಾಯಿತು ಆದರೆ ಆರಂಭಿಕ ದಿನಗಳಲ್ಲಿ ಕಂಪ್ಯೂಟರ್ಗಳು ಗಾತ್ರದಲ್ಲಿ ಬಹಳ ದೊಡ್ಡದಾಗಿದ್ದವು ಈ ಕಂಪ್ಯೂಟರ್ಗಳು ಪೋರ್ಟಬಲ್ ಆಗಿರಲಿಲ್ಲ ಆದ್ದರಿಂದ ಈ ಸರ್ಕಾರಿ ಪ್ರಾಯೋಜಿತ ಯೋಜನೆಯು ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಡೇಟಾವನ್ನು ಕಳುಹಿಸಲು ಸಾಧ್ಯವಿದೆ ಎಂಬ ಪರಿಕಲ್ಪನೆಯನ್ನು ಸಾಬೀತುಪಡಿಸಲು ಶಕ್ತವಾಗಿದೆ ಈಗ ಕೈಗಾರಿಕೆಗಳಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಲು ನಾವು ಅದನ್ನು ಹೇಗೆ ಬಳಸಬಹುದು ಎಂಬುದು ಪ್ರಶ್ನೆ ಆದ್ದರಿಂದ ಮೂಲತಃ ನಾವು ಏನಾಗಿದೆ ಎಂದು ನಾನು ಭಾವಿಸುತ್ತೇನೆ ಎಂದರೆ ಕೈಗಾರಿಕೆಗಳಲ್ಲಿನ ಈ ವಿಭಿನ್ನ ಯಂತ್ರೋಪಕರಣಗಳು ವಿಭಿನ್ನ ಕಂಪ್ಯೂಟರ್ಗಳಿಗೆ ಸಂಪರ್ಕಗೊಳ್ಳುತ್ತವೆ ಮತ್ತು ಈ ಸಂಪರ್ಕದ ಮೂಲಕ ಈ ಯಂತ್ರಗಳ ಸ್ಥಿತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡುವುದು ಸಾಧ್ಯ ಆದ್ದರಿಂದ ಈ ಕಂಪ್ಯೂಟರ್ ನೆಟ್ವರ್ಕ್ಗಳು ಪರಿಕಲ್ಪನೆಯನ್ನು ಸಾಬೀತುಪಡಿಸಿದವು ನಂತರ ವರ್ಲ್ಡ್ ವೈಡ್ ವೆಬ್ನ ಹೊರಹೊಮ್ಮುವಿಕೆ ಬಂದಿತು ಮತ್ತು ಈಗ ನಾವು ವರ್ಲ್ಡ್ ವೈಡ್ ವೆಬ್ ಅನ್ನು ನೋಡಬಹುದು ಇದನ್ನು ಸಮಾಜದ ಪ್ರತಿಯೊಬ್ಬರೂ ಮತ್ತು ಕೈಗಾರಿಕೆಗಳಲ್ಲಿ ವಿಶೇಷವಾಗಿ ಎಲ್ಲಾ ಕೈಗಾರಿಕೆಗಳು ಜನಪ್ರಿಯವಾಗಿ ಬಳಸುತ್ತವೆ ವರ್ಲ್ಡ್ ವೈಡ್ ವೆಬ್ನ ಅಂತರ್ಜಾಲದ ಸಾಕಷ್ಟು ಬಳಕೆ ಮತ್ತು ಹೀಗೆ ಆದ್ದರಿಂದ ವರ್ಷಗಳಲ್ಲಿ ಕಂಪ್ಯೂಟಿಂಗ್ ಸಾಮರ್ಥ್ಯವೂ ಹೆಚ್ಚಾಗಿದೆ ನಮ್ಮಲ್ಲಿ ಸಣ್ಣ ಗಾತ್ರದ ಕಂಪ್ಯೂಟರ್ಗಳಿವೆ ಅದು ಹಲವಾರು ದಶಕಗಳ ಹಿಂದೆ ಇದ್ದ ಕಂಪ್ಯೂಟರ್ಗಳಂತೆಯೇ ಶಕ್ತಿಯನ್ನು ಹೊಂದಿದೆ ಈ ಕಂಪ್ಯೂಟಿಂಗ್ ಸಾಮರ್ಥ್ಯ ಹೆಚ್ಚಾಗಿದೆ ಮತ್ತು ಈ ಕಂಪ್ಯೂಟರ್ಗಳು ಸಹ ಪೋರ್ಟಬಲ್ ಆಗಿ ಮಾರ್ಪಟ್ಟಿವೆ ಆದ್ದರಿಂದ ಈ ಪೋರ್ಟಬಿಲಿಟಿ ಕಾರಣದಿಂದಾಗಿ ಅಂತರ್ಜಾಲವು ತುಂಬಾ ಜನಪ್ರಿಯವಾಗಿದೆ ಪ್ರತಿಯೊಬ್ಬರೂ ಈಗ ಕಂಪ್ಯೂಟರ್ ಅನ್ನು ಹೊಂದಿದ್ದಾರೆ ಈ ಕಂಪ್ಯೂಟರ್ಗಳು ಹಲವಾರು ದಶಕಗಳ ಹಿಂದೆ ಅಸ್ತಿತ್ವದಲ್ಲಿರುವುದಕ್ಕಿಂತ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಹೊಂದಿವೆ ಮತ್ತು ಇವುಗಳು ಈಗ ಪೋರ್ಟಬಲ್ ಆಗಿರುವುದರಿಂದ ಇದು ಪೋರ್ಟಬಲ್ ಮತ್ತು ಅಗ್ಗವಾಗಿದೆ ಕಂಪ್ಯೂಟರ್ಗಳು ತುಂಬಾ ಅಗ್ಗವಾಗಿವೆ ಆದ್ದರಿಂದ ಅಂತರ್ಜಾಲವೂ ಬಹಳ ಜನಪ್ರಿಯವಾಯಿತು ಮತ್ತು ವರ್ಲ್ಡ್ ವೈಡ್ ವೆಬ್ನ ಹೊರಹೊಮ್ಮುವಿಕೆಯೊಂದಿಗೆ ವಿಭಿನ್ನ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ದಕ್ಷತೆಯನ್ನು ಸುಧಾರಿಸಲು ವಿವಿಧ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಬಳಕೆಗಾಗಿ ವಿಭಿನ್ನ ಅಂತರ್ಜಾಲ ಆಧಾರಿತ ಅಥವಾ ವೆಬ್ ಆಧಾರಿತ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಇಂಟರ್ನೆಟ್ ಮತ್ತು ಕಂಪ್ಯೂಟರ್ ನೆಟ್ವರ್ಕ್ಗಳ ಆಗಮನದೊಂದಿಗೆ ದೊಡ್ಡ ಭೌಗೋಳಿಕ ಅಂತರದಲ್ಲಿ ವೇಗವಾಗಿ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲು ಈಗ ಸಾಧ್ಯವಿದೆ ಮತ್ತು ಅದು ಮೊದಲು ಸಾಧ್ಯವಿರಲಿಲ್ಲ ಆದ್ದರಿಂದ ಈಗ ವಿಭಿನ್ನ ಕೈಗಾರಿಕೆಗಳು ಒಂದಕ್ಕೊಂದು ಸಂಪರ್ಕ ಹೊಂದುವ ಸಾಧ್ಯತೆಯಿದೆ ಮತ್ತು ಅವು ಭೌಗೋಳಿಕವಾಗಿ ಸಹ ಹತ್ತಿರವಿರುವ ಅವಶ್ಯಕತೆ ಇಲ್ಲ ಅವರು ಭೌಗೋಳಿಕವಾಗಿ ದೂರವಿರಬಹುದು ಆದರೂ ಪರಸ್ಪರ ಮಾತನಾಡಲು ಸಾಧ್ಯವಾಗುತ್ತದೆ ನಂತರ ಕೈಗಾರಿಕಾ ಅಂತರ್ಜಾಲ ಬಂದಿತು ಮತ್ತು ಇದು ಪ್ರಸ್ತುತ ಜಗತ್ತು ಸಾಗುತ್ತಿರುವ ಈ ಹೊಸ ಕ್ರಾಂತಿಯಾಗಿದೆ ಕೈಗಾರಿಕಾ ಅಂತರ್ಜಾಲ ಕ್ರಾಂತಿ ಇದು ಅಂತರ್ಜಾಲ ಆಧಾರಿತ ತಂತ್ರಜ್ಞಾನಗಳನ್ನು ಅಂತರ್ಜಾಲಕ್ಕೆ ಕೈಗಾರಿಕೆಗಳಿಗೆ ಸಂಯೋಜಿಸುವ ಬಗ್ಗೆ ಆದ್ದರಿಂದ ಪ್ರಸ್ತುತ ನಾವು ಮೂರನೇ ತರಂಗ ಅಥವಾ ಕೈಗಾರಿಕಾ ಅಂತರ್ಜಾಲ ತರಂಗದಲ್ಲಿದ್ದೇವೆ ಮತ್ತು ಅದು ಇನ್ನೂ ಗರಿಷ್ಠ ಮಟ್ಟವನ್ನು ತಲುಪಿಲ್ಲ ಜಿಇ ಪ್ರಕಾರ ಕೈಗಾರಿಕಾ ಅಂತರ್ಜಾಲವನ್ನು ಜಾಗತಿಕ ಕೈಗಾರಿಕಾ ವ್ಯವಸ್ಥೆಯ ಸಂಘ ಎಂದು ವ್ಯಾಖ್ಯಾನಿಸಬಹುದು ಕಡಿಮೆ ವೆಚ್ಚದ ಸಂವೇದನೆ ಅಂತರ್ಜಾಲದ ಮೂಲಕ ಪರಸ್ಪರ ಸಂಪರ್ಕ ಮತ್ತು ಉನ್ನತ ಮಟ್ಟದ ಕಂಪ್ಯೂಟಿಂಗ್ ಮತ್ತು ವಿಶ್ಲೇಷಣೆಗಳೊಂದಿಗೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ನಾವು ಸಂವೇದನೆ ಪರಸ್ಪರ ಸಂಪರ್ಕದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ನಾವು ಕಂಪ್ಯೂಟಿಂಗ್ ಮತ್ತು ವಿಶ್ಲೇಷಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಕೈಗಾರಿಕಾ ಅಂತರ್ಜಾಲದ ಅಭಿವೃದ್ಧಿ ಮತ್ತು ಸಂಯೋಜನೆಯಲ್ಲಿ ಮೂರು ವಿಭಿನ್ನ ಸ್ತಂಭಗಳು ಇವು ಆದ್ದರಿಂದ ಕೈಗಾರಿಕಾ ಅಂತರ್ಜಾಲವು ಮೂರು ಪ್ರಮುಖ ಅಂಶಗಳನ್ನು ಹೊಂದಿದೆ ಮೊದಲನೆಯದು ಬುದ್ಧಿವಂತ ಯಂತ್ರಗಳು ಆದ್ದರಿಂದ ವಿಭಿನ್ನ ಕಂಪ್ಯೂಟಿಂಗ್ ಅಂಶಗಳನ್ನು ಪರಿಚಯಿಸುವ ಅಥವಾ ಸಂಯೋಜಿಸುವ ಮೂಲಕ ಯಂತ್ರಗಳನ್ನು ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡಲಾಗಿದೆ ಎರಡನೆಯ ಪ್ರಮುಖ ಅಂಶವೆಂದರೆ ಸುಧಾರಿತ ವಿಶ್ಲೇಷಣೆ ಮತ್ತು ಮೂರನೆಯದು ನಾವು ಕೆಲಸ ಮಾಡುವ ಜನರನ್ನು ಹೊಂದಿದ್ದೇವೆ ವಿಭಿನ್ನ ಸಾಧನಗಳು ಮತ್ತು ವಿಭಿನ್ನ ಯಂತ್ರಗಳನ್ನು ಸಂಪರ್ಕಿಸಲು ಸಹಾಯ ಮಾಡುವ ಬುದ್ಧಿವಂತ ಯಂತ್ರಗಳ ಮೂರು ಪ್ರಮುಖ ಅಂಶಗಳು ಇವುಗಳು ಸಹ ಸ್ಥಾಪಿತವಾಗಿಲ್ಲದಿರಬಹುದು ಸಾಧನಗಳನ್ನು ಸೆನ್ಸಾರ್ಗಳು ಅಕ್ಚುಯೆಟರ್ಗಳ ಮೂಲಕ ನಿಯಂತ್ರಿಸಲಾಗುತ್ತದೆ ಮತ್ತು ಇತರ ಸುಧಾರಿತ ಐಟಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳನ್ನು ಬಳಸಲಾಗುತ್ತದೆ ಸುಧಾರಿತ ವಿಶ್ಲೇಷಣೆಗಳು ಇಲ್ಲಿ ನಾವು ಮಾತನಾಡುತ್ತಿರುವುದು ಬೃಹತ್ ಪ್ರಮಾಣದ ಡೇಟಾವನ್ನು ನಿರ್ವಹಿಸುವ ಬಗ್ಗೆ ಈ ವಿಭಿನ್ನ ಸಾಧನಗಳಿಂದ ಉತ್ಪತ್ತಿಯಾಗುವ ಡೇಟಾವನ್ನು ಸುಧಾರಿತ ಪ್ರೆಡಿಕ್ಟಿವ್ ಅಲ್ಗೊರಿದಮ್ಗಳಿಗೆ ಇನ್ಪುಟ್ ಆಗಿದ್ದು ಅವುಗಳನ್ನು ಪ್ರಸ್ತಾಪಿಸಲಾಗುತ್ತಿದೆ ಮತ್ತು ಈ ಅನೇಕ ಅಲ್ಗೊರಿದಮ್ಗಳು ಅವುಗಳ ಮೂಲವನ್ನು ಹೊಂದಿವೆ ಸುಧಾರಿತ ಅಂಕಿಅಂಶಗಳಲ್ಲಿ ಅವುಗಳ ಮೂಲವನ್ನು ಹೊಂದಿವೆ ಸುಧಾರಿತ ಮಿಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಕೆಲಸದಲ್ಲಿರುವ ಜನರು ಈಗ ಎಲ್ಲರೂ ಸಂಪರ್ಕ ಹೊಂದಿದ್ದಾರೆ ಪರಸ್ಪರ ಸಂಬಂಧ ಹೊಂದಿದ್ದಾರೆ ಆದ್ದರಿಂದ ಈ ವಿಭಿನ್ನ ಜನರು ಈಗ ಇರುವ ಸ್ಥಳವನ್ನು ಲೆಕ್ಕಿಸದೆ ಈ ವಿಭಿನ್ನ ಜನರು ಅವರು ಯಂತ್ರಗಳನ್ನು ಮೇಲ್ವಿಚಾರಣೆ ಮಾಡಬಹುದು ಅದರ ಉಪಸ್ಥಿತಿ ತಿಳಿದಿಲ್ಲ ಇರಬಹುದು ಅವರು ಎಲ್ಲಿದ್ದಾರೆ ಆದರೆ ದೂರದಲ್ಲಿರಬಹುದು ಮತ್ತು ಈಗ ಅದು ಸಾಧ್ಯವಿದೆ ಕೈಗಾರಿಕೆಗಳಿಗೆ ಹೆಚ್ಚಿನ ನಮ್ಯತೆ ಮತ್ತು ಗುಣಮಟ್ಟದ ಸೇವೆಗಳನ್ನು ಒದಗಿಸಲು ಯಂತ್ರಗಳ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ಜನರಿಂದ ಸಾಧ್ಯ ಆದ್ದರಿಂದ ಇವು ಮೂರು ವಿಭಿನ್ನ ಪ್ರಮುಖ ಅಂಶಗಳಾಗಿವೆ ಇಂಟೆಲಿಜೆಂಟ್ ಯಂತ್ರಗಳು ವಿವಿಧ ರೀತಿಯ ಯಂತ್ರಗಳು ವಿಭಿನ್ನ ಸ್ಥಳಗಳಲ್ಲಿವೆ ಮತ್ತು ಅವು ಪರಸ್ಪರ ಸಂಬಂಧ ಹೊಂದಿವೆ ಈ ಯಂತ್ರಗಳನ್ನು ಸುಧಾರಿತ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಗಳನ್ನು ಬಳಸಿಕೊಂಡು ಮೇಲ್ವಿಚಾರಣೆ ಮಾಡಬಹುದು ಮತ್ತು ಆದ್ದರಿಂದ ಒಟ್ಟಾರೆ ಎಲ್ಲವನ್ನೂ ವಿಭಿನ್ನ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅಂಶಗಳನ್ನು ಬಳಸಿ ಸಂಪರ್ಕಿಸಲಾಗಿದೆ ಸುಧಾರಿತ ವಿಶ್ಲೇಷಣೆ ವಿವಿಧ ರೀತಿಯ ಯಂತ್ರಗಳು ಮತ್ತು ಸೆನ್ಸಾರ್ಗಳಿಂದ ಉತ್ಪತ್ತಿಯಾಗುವ ಬೃಹತ್ ಡೇಟಾ ಈ ಡೇಟಾವನ್ನು ಆಧುನಿಕ ಸ್ಟ್ಯಾಟಿಸ್ಟಿಕಲ್ ಮಿಷಿನ್ ಲರ್ನಿಂಗ್ ಮತ್ತು ವಿಭಿನ್ನ ಮುನ್ಸೂಚನೆಗಳನ್ನು ಕೊಡಲು ಎಐ ತಂತ್ರಗಳ ಸಹಾಯದಿಂದ ವಿಶ್ಲೇಷಿಸಬಹುದು ಮತ್ತು ಈ ಮುನ್ಸೂಚನೆಗಳೊಂದಿಗೆ ಮೂಲತಃ ಈಗ ಸಾಧ್ಯವಿದೆ ಬುದ್ಧಿವಂತ ಯಂತ್ರಗಳನ್ನು ಸ್ವಯಂಚಾಲಿತಗೊಳಿಸಲು ಮತ್ತು ಯಾಂತ್ರೀಕೃತಗೊಂಡ ಮತ್ತು ಬುದ್ಧಿವಂತ ಯಂತ್ರಗಳ ಈ ಯುಗವನ್ನು ಹೊಂದಲು ಸುಧಾರಿತ ವಿಶ್ಲೇಷಣೆಗಳು ಎಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ ಎಂಬುದರ ಕುರಿತು ನಾವು ಮಾತನಾಡುತ್ತಿದ್ದೇವೆ ಕೆಲಸದಲ್ಲಿರುವ ಜನರು ಆದ್ದರಿಂದ ವೆಬ್ ಮತ್ತು ಮೊಬೈಲ್ ಇಂಟರ್ಫೇಸ್ ವಿಭಿನ್ನ ಜನರಂತಹ ವಿಭಿನ್ನ ಸಹಕಾರಿ ಪ್ಲಾಟ್ಫಾರ್ಮ್ಗಳ ಮೂಲಕ ಈಗ ಅದು ಸಾಧ್ಯವಿದೆ ಅವರು ಪರಸ್ಪರ ಮಾತನಾಡಲು ಸಾಧ್ಯವಾಗುತ್ತದೆ ಅವರು ಪರಸ್ಪರ ಸಂಪರ್ಕದಲ್ಲಿರಬಹುದು ಮತ್ತು ಅವರು ಎಲ್ಲಿದ್ದಾರೆ ಎಂಬುದರ ಹೊರತಾಗಿಯೂ ನೀವು ಜಗತ್ತಿನಲ್ಲಿ ಒಬ್ಬರಿಗೊಬ್ಬರು ಸಂಪರ್ಕಿಸಬಹುದಾದ ಆದ್ದರಿಂದ ಮೂಲತಃ ವೈದ್ಯರು ಈಗ ತಮ್ಮ ರೋಗಿಗಳೊಂದಿಗೆ ವಾಸ್ತವಿಕವಾಗಿ ಸಂವಹನ ನಡೆಸಬಹುದು ಕೆಲಸಗಾರನು ಎಲ್ಲಿಂದಲಾದರೂ ಯಂತ್ರವನ್ನು ನಿಯಂತ್ರಿಸಬಹುದು ಮತ್ತು ಇದು ವ್ಯವಸ್ಥೆಯನ್ನು ಹೆಚ್ಚು ಬುದ್ಧಿವಂತನನ್ನಾಗಿ ಮಾಡುತ್ತದೆ ಮತ್ತು ಈ ತಂತ್ರಜ್ಞಾನದ ಸಹಾಯದಿಂದ ಕೈಗಾರಿಕಾ ಅಂತರ್ಜಾಲವನ್ನು ಬಳಸುವುದರಿಂದ ವಿಭಿನ್ನ ಯಂತ್ರಗಳನ್ನು ಹೆಚ್ಚು ಸುಲಭವಾಗಿ ನಿರ್ವಹಿಸಲು ಮತ್ತು ಈ ವಿಭಿನ್ನ ಕೈಗಾರಿಕೆಗಳು ನೀಡುವ ಸೇವೆಗಳ ಸಹಾಯದಿಂದ ನಿರ್ವಹಿಸಲು ಸಾಧ್ಯವಿದೆ ಮತ್ತು ಒಟ್ಟಾರೆ ಕೆಲಸದ ಸ್ಥಳದ ಸುರಕ್ಷತೆ ಮತ್ತು ಗುಣಮಟ್ಟ ಸುಧಾರಿಸಬಹುದು ಕೈಗಾರಿಕಾ ಅಂತರ್ಜಾಲ ವಾಣಿಜ್ಯ ವಾಯುಯಾನ ರೈಲು ಸಾರಿಗೆ ವಿದ್ಯುತ್ ಉತ್ಪಾದನೆ ತೈಲ ಮತ್ತು ಅನಿಲ ಕ್ಷೇತ್ರಗಳು ಮತ್ತು ಆರೋಗ್ಯ ರಕ್ಷಣೆಯ ವಿಭಿನ್ನ ಅಪ್ಲಿಕೇಶನ್ಗಳುಗಳು ಕೈಗಾರಿಕಾ ಅಂತರ್ಜಾಲದ ಈ ವಿಭಿನ್ನ ಅಪ್ಲಿಕೇಶನ್ಗಳಲ್ಲಿ ಕೆಲವು ಇವಾಗಿವೆ ನೀವು ನೋಡುವ ಹಾಗೆ ನಾವು ಯಂತ್ರಗಳಿಂದ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ಯಂತ್ರಗಳು ನಂತರ ಸೌಲಭ್ಯಗಳು ಫ್ಲೀಟ್ ಮತ್ತು ನೆಟ್ವರ್ಕ್ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಮತ್ತು ಕ್ರಮೇಣ ನೀವು ಇಲ್ಲಿ ನೋಡುವಂತೆ ನಾವು ಸಾಮಾನ್ಯ ಬುದ್ಧಿವಂತ ಯಂತ್ರಗಳಿಂದ ಬುದ್ಧಿವಂತ ವ್ಯವಸ್ಥೆಗಳಿಗೆ ಅಂತಿಮವಾಗಿ ಬುದ್ಧಿವಂತ ನಿರ್ಧಾರ ತೆಗೆದುಕೊಳ್ಳುವ ವ್ಯವಸ್ಥೆಗಳ ಜಗತ್ತಿಗೆ ಹೋಗುತ್ತಿದ್ದೇವೆ ಆದ್ದರಿಂದ ಇದು ಯಾಕೆ ಮತ್ತು ಹೇಗೆ ನಾವು ಕ್ರಮೇಣ ನಮ್ಮನ್ನು ಪರಿವರ್ತಿಸಿಕೊಳ್ಳುತ್ತಿದ್ದೇವೆ ಆದ್ದರಿಂದ ಒಟ್ಟಾರೆಯಾಗಿ ಈ ಯಂತ್ರಗಳ ಸೌಲಭ್ಯಗಳ ಫ್ಲೀಟ್ ಮತ್ತು ನೆಟ್ವರ್ಕ್ಗೆ ನಾವು ವಿವಿಧ ಹಂತಗಳಲ್ಲಿ ಅತ್ಯುತ್ತಮವಾಗಿಸಲಿದ್ದೇವೆ ನಾವು ಅಸೆಟ್ ಆಪ್ಟಿಮೈಸೇಶನ್ ಫೆಸಿಲಿಟಿ ಆಪ್ಟಿಮೈಸೇಶನ್ ಫ್ಲೀಟ್ ಆಪ್ಟಿಮೈಸೇಶನ್ ಮತ್ತು ನೆಟ್ವರ್ಕ್ ಆಪ್ಟಿಮೈಸೇಶನ್ ಅನ್ನು ಹೊಂದಲಿದ್ದೇವೆ ಮತ್ತು ಇವು ಒಟ್ಟಾರೆ ಕೈಗಾರಿಕಾ ಇಂಟರ್ನೆಟ್ ಬಳಕೆಯ ವಿಭಿನ್ನ ಪ್ರಯೋಜನಗಳಾಗಿವೆ ಒಟ್ಟಾರೆ ಸುಧಾರಿಸಲು ಕೈಗಾರಿಕಾ ಪರಿಸ್ಥಿತಿಗಳು ಕೈಗಾರಿಕಾ ಪ್ರಕ್ರಿಯೆಗಳು ಯಂತ್ರೋಪಕರಣಗಳು ಮೇಲ್ವಿಚಾರಣೆ ಮತ್ತು ಒಟ್ಟಾರೆ ಕೆಲಸದ ಸ್ಥಿತಿ ಈ ವಿಭಿನ್ನ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿರುವ ವಿಭಿನ್ನ ಜನರ ಸುರಕ್ಷತೆ ವಾಣಿಜ್ಯ ವಾಯುಯಾನದ ದೃಷ್ಟಿಯಿಂದ ಕೈಗಾರಿಕಾ ಅಂತರ್ಜಾಲವು ವಿಮಾನಯಾನ ಕಾರ್ಯಾಚರಣೆಗಳು ಮತ್ತು ಆಸ್ತಿ ನಿರ್ವಹಣೆ ಎರಡನ್ನೂ ಸುಧಾರಿಸುವ ಮೂಲಕ ವಾಣಿಜ್ಯ ವಾಯುಯಾನ ಉದ್ಯಮಗಳಿಗೆ ಲಾಭವನ್ನು ನೀಡಿದೆ ಈಗ ವಿಮಾನಯಾನ ಕಾರ್ಯಾಚರಣೆಗಳ ವಿಷಯದಲ್ಲಿ ಕೈಗಾರಿಕಾ ಅಂತರ್ಜಾಲದ ಸಹಾಯದಿಂದ ಒಟ್ಟಾರೆ ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ಸಿಬ್ಬಂದಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ವಿಮಾನಗಳನ್ನು ಪರಿಣಾಮಕಾರಿಯಾಗಿ ನಿಗದಿಪಡಿಸಲು ವಿಳಂಬವನ್ನು ಕಡಿಮೆ ಮಾಡಲು ಮತ್ತು ವಿವಿಧ ವಿಮಾನಗಳ ರದ್ದತಿಗೆ ಈಗ ಸಾಧ್ಯವಿದೆ ಆಸ್ತಿ ನಿರ್ವಹಣೆಯ ವಿಷಯದಲ್ಲಿ ಎಂಜಿನ್ಗಳು ಮತ್ತು ವಿವಿಧ ಯಂತ್ರೋಪಕರಣಗಳ ಇತರ ಭಾಗಗಳನ್ನು ಸರಿಯಾಗಿ ನಿರ್ವಹಿಸಲು ವಿಭಿನ್ನ ಯಂತ್ರಗಳನ್ನು ಸಮಯೋಚಿತವಾಗಿ ಸರಿಪಡಿಸಲು ಈಗ ಸಾಧ್ಯವಿದೆ ಕೈಗಾರಿಕಾ ಅಂತರ್ಜಾಲದ ಆಗಮನದೊಂದಿಗೆ ನೈಜ ಸಮಯದ ವಿಶ್ಲೇಷಣೆ ಮತ್ತು ಮುನ್ಸೂಚಕ ಅಲ್ಗೊರಿದಮ್ಗಳ ಅನ್ವಯದೊಂದಿಗೆ ರೈಲು ಸಾರಿಗೆ ಈಗ ಸಾಧ್ಯವಿದೆ ಮತ್ತು ಇದು ಒಟ್ಟಾರೆ ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಎಂಜಿನ್ಗಳಂತಹ ವಿಭಿನ್ನ ಯಂತ್ರೋಪಕರಣಗಳ ವಿಭಿನ್ನ ಸ್ಥಗಿತವನ್ನು ತಡೆಯುತ್ತದೆ ಸಾಫ್ಟ್ವೇರ್ ಲಭ್ಯತೆಯು ಆಪರೇಟರ್ಗಳಿಗೆ ಸಂಪೂರ್ಣ ವ್ಯವಸ್ಥೆಯ ನೈಜ ಸಮಯದ ಅವಲೋಕನವನ್ನು ಒದಗಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ನೈಜ ಸಮಯದಲ್ಲಿ ವಿಭಿನ್ನ ಯಂತ್ರೋಪಕರಣಗಳ ಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲು ಸಾಫ್ಟ್ವೇರ್ನಲ್ಲಿ ಸಾಫ್ಟ್ವೇರ್ ಸಹಾಯದಿಂದ ಅಭಿವೃದ್ಧಿಪಡಿಸಬಹುದು ಆದ್ದರಿಂದ ಉದಾಹರಣೆಗೆ ರೈಲು ಆಪರೇಟರ್ ರೈಲುಗಳು ಮತ್ತು ಅವುಗಳ ಸ್ಥಿತಿಗತಿಗಳನ್ನು ಕಾಪಾಡಿಕೊಳ್ಳಬಹುದು ಮತ್ತು ಮೇಲ್ವಿಚಾರಣೆ ಮಾಡಬಹುದು ಮತ್ತು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವಿಭಿನ್ನ ಆಪ್ಟಿಮೈಸೇಶನ್ ತಂತ್ರಗಳ ಬಳಕೆಯೊಂದಿಗೆ ಸೂಕ್ತವಾದ ರೈಲು ವೇಳಾಪಟ್ಟಿಯನ್ನು ಹೊಂದಲು ಈಗ ಸಾಧ್ಯವಿದೆ ವಿದ್ಯುತ್ ವಲಯದಲ್ಲಿ ವಿದ್ಯುತ್ ಉತ್ಪಾದನೆ ಹಾಗೆಯೇ ವಿದ್ಯುತ್ ಕಡಿತ ಒಂದು ದೊಡ್ಡ ಸಮಸ್ಯೆಯಾಗಿದೆ ಮತ್ತು ಎಲ್ಲೋ ವಿದ್ಯುತ್ ಕೇಬಲ್ಗಳನ್ನು ಅಳವಡಿಸಲಾಗಿರುವಂತಹ ಸಮಸ್ಯೆಗಳಿಂದಾಗಿ ವಿದ್ಯುತ್ ಲೈನ್ ಕಡಿತ ವಾಗಿರಬಹುದು ಆದ್ದರಿಂದ ವಿದ್ಯುತ್ ಲೈನ್ ಎಲ್ಲಿ ಮುರಿದುಹೋಗಿದೆ ಅಥವಾ ಉಪಕರಣಗಳು ಎಲ್ಲಿ ಹಾಳಾಗಿವೆ ಎಂಬುದನ್ನು ಕಂಡುಹಿಡಿಯುವುದು ಈಗ ಮುಖ್ಯವಾಗಿದೆ ಆದ್ದರಿಂದ ಕೈಗಾರಿಕಾ ಅಂತರ್ಜಾಲದ ಸಹಾಯದಿಂದ ಎಲ್ಲವನ್ನೂ ಇಂಟರ್ನೆಟ್ಗೆ ಸಂಪರ್ಕಿಸಲಾಗುತ್ತದೆ ಆದ್ದರಿಂದ ಈ ಡೇಟಾವನ್ನು ಪ್ರವೇಶಿಸಬಹುದಾದಲ್ಲೆಲ್ಲಾ ನೈಜ ಸಮಯದಲ್ಲಿ ಸ್ಥಿತಿ ಅಪ್ಡೇಟ್ಗಳುಗಳು ಮತ್ತು ಕಾರ್ಯಕ್ಷಮತೆಗೆ ಸಂಬಂಧಿಸಿದ ಡೇಟಾವನ್ನು ಪಡೆಯಲು ಸಾಧ್ಯವಿದೆ ಆದ್ದರಿಂದ ಅದು ಇಂಟರ್ನೆಟ್ ಮೂಲಕವಾಗಿದ್ದರೆ ಡೇಟಾವನ್ನು ಜಗತ್ತಿನ ಎಲ್ಲಿಂದಲಾದರೂ ಪಡೆಯಬಹುದು ಒಳಬರುವ ಡೇಟಾದ ವಿಶ್ಲೇಷಣೆಯು ದುರಸ್ತಿ ಮಾಡುವ ಮೊದಲು ಕ್ಷೇತ್ರ ಪರಿಶೀಲನೆಯ ಭವಿಷ್ಯದ ವೆಚ್ಚದಲ್ಲಿ ಸಂಭವಿಸಬಹುದಾದ ಸಂಭಾವ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಹೊಸ ಒಳನೋಟಗಳನ್ನು ಒದಗಿಸುತ್ತದೆ ಇದು ಕೈಗಾರಿಕಾ ಅಂತರ್ಜಾಲದ ಆಯ್ಕೆಯೊಂದಿಗೆ ಕಡಿಮೆಯಾಗುತ್ತದೆ ತೈಲ ಮತ್ತು ಅನಿಲ ಕ್ಷೇತ್ರದಲ್ಲಿ ಕೈಗಾರಿಕಾ ಅಂತರ್ಜಾಲವನ್ನು ಇಂಧನ ಬಳಕೆಯನ್ನು ಕಡಿಮೆ ಮಾಡಲು ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಬಳಸಬಹುದು ಆದ್ದರಿಂದ ಸ್ಟಾಟಿಸ್ಟಿಕ್ಸ್ ಮಿಷಿನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ವಿಭಿನ್ನ ಮುನ್ಸೂಚಕ ವಿಶ್ಲೇಷಣೆಗಳು ಸಾಧ್ಯ ನಾನು ಮೊದಲೇ ಹೇಳಿದಂತೆ ವಿವಿಧ ಸಾಧನಗಳಿಂದ ಒಳಬರುವ ಡೇಟಾವನ್ನು ವಿಶ್ಲೇಷಿಸಲು ಮತ್ತು ಭೂಗತ ಜಲಾಶಯದ ವರ್ತನೆಯ ತಿಳುವಳಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹೆಲ್ತ್ಕೇರ್ ಡೊಮೇನ್ನಲ್ಲಿ ಕೈಗಾರಿಕಾ ಅಂತರ್ಜಾಲವು ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಗಳು ಮಾಹಿತಿಯ ಲಭ್ಯತೆ ಮತ್ತು ವಿವಿಧ ವೈದ್ಯರ ಖ್ಯಾತಿ ವಿವಿಧ ಔಷಧಿಗಳ ಸಂಗ್ರಹದ ಲಭ್ಯತೆ ವಿವಿಧ ಆರೋಗ್ಯ ಯಂತ್ರೋಪಕರಣಗಳ ಲಭ್ಯತೆ ಮತ್ತು ಆರೋಗ್ಯ ರೋಗನಿರ್ಣಯದ ವೇದಿಕೆಗಳನ್ನು ರೋಗಿಗಳಿಗೆ ಸರಿಯಾದ ವೈದ್ಯರನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಸರಿಯಾದ ಸೌಲಭ್ಯ ಸರಿಯಾದ ಆಸ್ಪತ್ರೆ ಮತ್ತು ನೈಜ ಸಮಯದಲ್ಲಿ ಆದ್ದರಿಂದ ಆರೋಗ್ಯ ಕೇಂದ್ರದಲ್ಲಿನ ಕೈಗಾರಿಕಾ ಅಂತರ್ಜಾಲ ಕ್ರಾಂತಿಯನ್ನು ಬಹಳ ನಿರ್ಣಾಯಕವೆಂದು ಪರಿಗಣಿಸಲಾಗಿದೆ ಆರೋಗ್ಯ ಸಾಧನಗಳ ಸಂಪರ್ಕವು ಸಹ ಬಹಳ ಮುಖ್ಯವಾಗಿದೆ ಈ ಸಂಪರ್ಕವು ಮೂಲತಃ ಸಹಾಯ ಮಾಡುತ್ತದೆ ನಾನು ಮೊದಲೇ ಹೇಳುತ್ತಿದ್ದಂತೆ ಡೇಟಾವನ್ನು ಒಂದು ಹಂತದಿಂದ ಇನ್ನೊಂದಕ್ಕೆ ಕಳುಹಿಸಲು ಮತ್ತು ವಿಭಿನ್ನ ರೋಗಿಗಳ ಡೇಟಾವನ್ನು ಅಥವಾ ಒಂದು ಹಂತದಿಂದ ಇನ್ನೊಂದಕ್ಕೆ ಕಳುಹಿಸಲು ಮಾತ್ರವಲ್ಲ ಈ ಸಹಕಾರಿ ವೇದಿಕೆಯ ಮೇಲೆ ವಿಭಿನ್ನ ಮಾಹಿತಿಯನ್ನು ಹಂಚಿಕೊಳ್ಳಲು ರೋಗಿಗಳು ಪರಸ್ಪರ ಸಂಬಂಧ ಹೊಂದಲು ಸಹಾಯ ಮಾಡಲು ಸಹ ಈಗ ಸಾಧ್ಯವಿದೆ ಆರೋಗ್ಯ ರಕ್ಷಣೆಯ ಮಾಹಿತಿಯ ಲಭ್ಯತೆಯು ಆರೋಗ್ಯ ಸಂಶೋಧನೆಯನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ ಕೈಗಾರಿಕಾ ಅಂತರ್ಜಾಲದ ವಿಭಿನ್ನ ಅನುಕೂಲಗಳು ಇವು ಕೈಗಾರಿಕಾ ಅಂತರ್ಜಾಲವನ್ನು ಅಳವಡಿಸಿಕೊಳ್ಳುವುದರೊಂದಿಗೆ ಪ್ರತಿ 15 ವರ್ಷಗಳಿಗೊಮ್ಮೆ ಇಂಧನವನ್ನು ಉಳಿಸಲು ಸಾಧ್ಯವಿದೆ ಆದ್ದರಿಂದ ಪ್ರತಿ 15 ವರ್ಷಗಳಿಗೊಮ್ಮೆ ಕೈಗಾರಿಕಾ ಅಂತರ್ಜಾಲವನ್ನು ಅಳವಡಿಸಿಕೊಳ್ಳುವ ಮೂಲಕ ವಾಣಿಜ್ಯ ವಾಯುಯಾನ ಕೈಗಾರಿಕೆಗಳು 30 ಬಿಲಿಯನ್ ಡಾಲರ್ಗಳನ್ನು ಉಳಿಸುತ್ತೇವೆ ಎಂದು ನಿರೀಕ್ಷಿಸಲಾಗಿದೆ ವಿದ್ಯುತ್ ಸ್ಥಾವರಗಳ ಅನಿಲ ಮತ್ತು ವಿದ್ಯುತ್ ವಿಭಾಗವು 65 ಶತಕೋಟಿ ಡಾಲರ್ಗಳನ್ನು ಉಳಿಸುತ್ತದೆ ಆರೋಗ್ಯ ಕೇಂದ್ರದಲ್ಲಿ ವ್ಯವಸ್ಥೆಯ ಅಸಮರ್ಥತೆಯ ಶೇಕಡಾ 1 ರಷ್ಟು ಕಡಿತವು 63 ಬಿಲಿಯನ್ ಡಾಲರ್ಗಳನ್ನು ಉಳಿಸುತ್ತದೆ ವಿಶ್ವ ರೈಲು ನೆಟ್ವರ್ಕ್ ಮೂಲಕ ಸರಕು ಸಾಗಣೆಯು 27 ಬಿಲಿಯನ್ ಡಾಲರ್ಗಳನ್ನು ಉಳಿಸುತ್ತದೆ ಪರಿಶೋಧನೆಯ ಸಮಯದಲ್ಲಿ ಬಂಡವಾಳ ವೆಚ್ಚದಲ್ಲಿ ಒಂದು ಶೇಕಡಾ ಕಡಿತ ಮತ್ತು ತೈಲ ಮತ್ತು ಅನಿಲ ಕೈಗಾರಿಕೆಗಳ ಅಭಿವೃದ್ಧಿಯು 90 ಬಿಲಿಯನ್ ಡಾಲರ್ಗಳನ್ನು ಉಳಿಸುತ್ತದೆ ಮತ್ತು ಕ್ಲೌಡ್ ಆಧಾರಿತ ವ್ಯವಸ್ಥೆಯ ಹೊರಹೊಮ್ಮುವಿಕೆಯು ನಾವು ಸಾಧಿಸಲು ಸಾಧ್ಯವಾದದ್ದನ್ನು ಸುಧಾರಿಸುತ್ತದೆ ಆದ್ದರಿಂದ ಇಲ್ಲಿಯವರೆಗೆ ಮತ್ತು ನಾವು ನೋಡಿದ ಈ ಅಂಕಿಅಂಶಗಳು ಪ್ರತ್ಯೇಕ ವ್ಯವಸ್ಥೆಗಳನ್ನು ಕ್ಲೌಡ್ ಆಧಾರಿತ ವ್ಯವಸ್ಥೆಗಳ ಸಹಾಯದಿಂದ ಬದಲಾಯಿಸುವ ಮೂಲಕ ನಾವು ಇನ್ನೂ ಹೆಚ್ಚಿನದನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಕ್ಲೌಡ್ ಆಧಾರಿತ ವ್ಯವಸ್ಥೆಗಳು ಮೂಲಸೌಕರ್ಯ ಸಾಫ್ಟ್ವೇರ್ ಹಾರ್ಡ್ವೇರ್ ಯಾವಾಗ ಮತ್ತು ಎಲ್ಲಿ ಬೇಕಾಗುತ್ತದೆಯೋ ಅಲ್ಲಿನ ಮೂಲಸೌಕರ್ಯಕ್ಕೆ ಪ್ರವೇಶವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಪೇ ಪರ್ ಯೂಸ್ ಪರಿಕಲ್ಪನೆಯ ಮೂಲಕ ಇದು ಕೈಗಾರಿಕಾ ಅಂತರ್ಜಾಲದ ಅನುಕೂಲಗಳ ಸಾರಾಂಶವಾಗಿದೆ ವಿವಿಧ ಕೈಗಾರಿಕಾ ಕ್ಷೇತ್ರಗಳಲ್ಲಿ ವಾಯುಯಾನ ಶಕ್ತಿ ಆರೋಗ್ಯ ತೈಲ ಮತ್ತು ರೈಲು ಮತ್ತು ಅನಿಲ ಕೈಗಾರಿಕಾ ಅಂತರ್ಜಾಲದ ಅಳವಡಿಕೆಗೆ ಉತ್ತೇಜನ ನೀಡುವಂತಹ ಕೆಲವು ವೇಗವರ್ಧಕಗಳು ಇವು ಉಪಕರಣಗಳ ಸುಧಾರಿತ ವಿಶ್ಲೇಷಣೆ ಸುರಕ್ಷತಾ ವೇದಿಕೆ ಮತ್ತು ವ್ಯವಹಾರ ಪ್ರಕ್ರಿಯೆಗಳ ಪರಿಭಾಷೆಯಲ್ಲಿ ಸಂಖ್ಯೆ 1 ಆಗಿದೆ ಸಂಖ್ಯೆ 2 ಮೂಲಸೌಕರ್ಯ ಮತ್ತು ಮೂರನೆಯ ಸಂಖ್ಯೆ ಸೈಬರ್ ಭದ್ರತಾ ನಿರ್ವಹಣೆ ಮತ್ತು ಇವುಗಳಲ್ಲಿ ಪ್ರತಿಯೊಂದೂ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಹೆಚ್ಚು ವಿವರವಾಗಿ ಈಗಾಗಲೇ ನೋಡಿದ್ದೇವೆ ಪ್ರತಿಭೆ ಅಭಿವೃದ್ಧಿ ಇಲ್ಲಿ ನಾವು ಮುಂದಿನ ಪೀಳಿಗೆಯ ಎಂಜಿನಿಯರಿಂಗ್ ತಂತ್ರಗಳು ಡೇಟಾ ವೈಜ್ಞಾನಿಕ ತಂತ್ರಗಳು ಮತ್ತು ಬಳಕೆದಾರರ ಇಂಟರ್ಫೇಸ್ ಟೆಕ್ನಿಕ್ಗಳ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಕೈಗಾರಿಕಾ ಅಂತರ್ಜಾಲವು ಪ್ರಪಂಚದಾದ್ಯಂತ ಅನೇಕ ಪ್ರಯೋಜನಗಳನ್ನು ಮತ್ತು ಭರವಸೆಗಳನ್ನು ಹೊಂದಿದೆ ಎಂದು ತೀರ್ಮಾನಿಸಲು ಇದು ಕೈಗಾರಿಕಾ ಅಂತರ್ಜಾಲವನ್ನು ಈಗ ಜಾಗತಿಕವಾಗಿ ಬಳಸಲಾಗುತ್ತಿದೆ ಅದು ಸಾಕಷ್ಟು ಜನಪ್ರಿಯವಾಗಿದೆ ಪ್ರತಿಯೊಬ್ಬರೂ ಇದನ್ನು ಸಣ್ಣ ಪ್ರಮಾಣದ ಉದ್ಯಮವಾಗಲಿ ಅಥವಾ ಮಧ್ಯಮ ಪ್ರಮಾಣದ ಉದ್ಯಮವಾಗಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿರಲಿ ಬಳಸುತ್ತಿದ್ದಾರೆ ಕೈಗಾರಿಕಾ ಅಂತರ್ಜಾಲ ಮತ್ತು ಅದರ ವಿಭಿನ್ನ ಅಪ್ಲಿಕೇಶನ್ಗಳು ವಿಭಿನ್ನ ಉಪಯುಕ್ತತೆಯನ್ನು ಕಂಡುಕೊಳ್ಳುತ್ತಿವೆ ಮತ್ತು ಕೈಗಾರಿಕೆಗಳಲ್ಲಿನ ಯಂತ್ರಗಳ ಪ್ರಕ್ರಿಯೆಗಳು ಕೆಲಸದ ಸ್ಥಳದ ದಕ್ಷತೆಯನ್ನು ಇನ್ನಷ್ಟು ಸುಧಾರಿಸಲು ಈ ಉಪಯುಕ್ತತೆಯ ಮೂಲಕ ಹಾದುಹೋಗಬೇಕು ಆದರೆ ಹೊಸ ಆವಿಷ್ಕಾರಗಳು ವೆಚ್ಚವನ್ನು ಕಡಿತಗೊಳಿಸುವುದು ಸಹ ಮುಖ್ಯವಾದುದು ಈ ನವೀನ ಹಂತಗಳ ಮೂಲಕ ಮತ್ತು ವಿಭಿನ್ನ ಪ್ಲಾಟ್ಫಾರ್ಮ್ಗಳು ಮತ್ತು ಕೈಗಾರಿಕಾ ಅಂತರ್ಜಾಲ ಪ್ಲಾಟ್ಫಾರ್ಮ್ಗಳ ಅಳವಡಿಕೆ ಇವೆಲ್ಲವನ್ನೂ ಅಳವಡಿಸಿಕೊಳ್ಳುವ ಮೂಲಕ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸಲು ಮತ್ತು ಕೈಗಾರಿಕಾ ಅಂತರ್ಜಾಲದ ಅಳವಡಿಕೆಯ ಮೂಲಕ ಕಡಿಮೆ ಕಾರ್ಯಕ್ಷಮತೆಯ ಸಮಸ್ಯೆಗಳನ್ನು ಮಿತಿ ಗೊಳಿಸಬಹುದು ಇವುಗಳಲ್ಲಿ ಕೆಲವು ಉಲ್ಲೇಖಗಳು ಮತ್ತು ಇದರೊಂದಿಗೆ ನಾವು ಕೈಗಾರಿಕಾ ಅಂತರ್ಜಾಲದಲ್ಲಿನ ಈ ನಿರ್ದಿಷ್ಟ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ನೋಡಿದಂತೆ ಕೈಗಾರಿಕಾ ಅಂತರ್ಜಾಲವು ಕೈಗಾರಿಕಾ ಐಒಟಿಯೊಂದಿಗೆ ಸಾಕಷ್ಟು ಹೋಲಿಕೆಯನ್ನು ಹೊಂದಿದೆ ಅದು ಮತ್ತೆ ಬಹಳಷ್ಟು ಉದ್ಯಮದಲ್ಲಿನ ಯಾಂತ್ರೀಕೃತಗೊಂಡ ಸಮಸ್ಯೆಗಳೊಂದಿಗೆ ಹೋಲಿಕೆ ಇದೆ ಆದರೆ ಇವೆಲ್ಲವೂ ಒಂದೇ ರೀತಿಯದ್ದಾಗಿದ್ದರೂ ಸಹ ಅವುಗಳು ತಮ್ಮದೇ ಆದ ವಿಶಿಷ್ಟ ಗುರುತನ್ನು ಹೊಂದಿವೆ ಮೂಲವು ಸಹ ವಿಭಿನ್ನವಾಗಿದೆ ಮತ್ತು ಇವುಗಳು ತಮ್ಮದೇ ಆದ ಸ್ಥಾನದಲ್ಲಿ ಬಹಳ ಜನಪ್ರಿಯವಾಗಿವೆ